ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಭಾಗ 8 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಮಾಡ್ಯೂಲ್ ಸಂಖ್ಯೆ 3 ಉಪನ್ಯಾಸ ಸಂಖ್ಯೆ 28 ನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಪ್ರೊಜೆಕ್ಷನ್ಗಳೊಂದಿಗೆ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಹಿಂದಿನ ತರಗತಿಗಳಲ್ಲಿ ನಾವು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಮತ್ತು ಮೂರನೇ ಆಂಗಲ್ ಪ್ರೊಜೆಕ್ಷನ್ಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ ಆ ತರಗತಿಗಳಲ್ಲಿ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಮತ್ತು ಪಾರ್ಶ್ವದ ಚಿತ್ರಣಗಳಂತಹ ವಿವಿಧ ಚಿತ್ರಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉದಾಹರಣೆಗೆ ಇಲ್ಲಿ ನಮ್ಮ ಬಳಿ ಮೂರು ಆಯಾಮಗಳುಳ್ಳ ಒಂದು ವಸ್ತುವಿದೆ ಮತ್ತು ಮೂರು ಆಯಾಮಗಳುಳ್ಳ ವಸ್ತುವನ್ನು ನಾವು ವಿವಿಧ ದೃಷ್ಟಿಕೋನಗಳಲ್ಲಿ ತೋರಿಸಬೇಕೆಂದು ಇಚ್ಚಿಸುತ್ತೇವೆ ಅದರಲ್ಲಿ ಒಂದು ಈ ಕಡೆಯಿಂದ ಆದರೆ ಇನ್ನೊಂದು ಈ ಕಡೆಯಿಂದ ಮತ್ತೊಂದು ಈ ಕಡೆಯಿಂದ ಈ ರೀತಿ ಯಾವಾಗ ನಾವು ಈ ಕಡೆಯಿಂದ ಗಮನಿಸುತ್ತೇವೆ ಇದರ ಪ್ರೊಜೆಕ್ಟ್ ಮಾಡಿದ ಭಾಗ ಈ ರೇಖೆ ಆಗಿರುತ್ತದೆ ಮತ್ತು ಈ ರೇಖೆ ಮತ್ತು ಅಲ್ಲಿ ಮತ್ತೊಂದು ಅಪಾರದರ್ಶಕ ಸಮತಲಕ್ಕೆ ಹೋಗುವ ರೇಖೆ ಇವುಗಳೂ ಕೂಡ ಆಗಿರುತ್ತವೆ ಅದೇ ರೀತಿ ಇದನ್ನು ನಾವು ಕಾಣುತ್ತೇವೆ ಈ ರೇಖೆ ಮತ್ತು ಈ ರೇಖೆಯನ್ನು ಕಾಣುತ್ತೇವೆ ಮತ್ತು ಈ ರೇಖೆಯನ್ನು ನಾವು ಆ ರೇಖೆಯ ಉದ್ದನೆಯ ದಿಕ್ಕಿನ ಪ್ರೋಜಕ್ಷನ್ ಆಗಿ ಕಾಣುತ್ತೇವೆ ಈ ಪೂರ್ಣ ರೇಖೆಯು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಆಗುತ್ತದೆ ಮತ್ತೆ ಈ ರೇಖೆಯು ಈ ಉದ್ದನೆಯದಕ್ಕೆ ಪ್ರೊಜೆಕ್ಟ್ ಆಗುತ್ತದೆ ಮತ್ತು ಈ ಅಡ್ಡಡ್ಡವಾದ ಗೆರೆ ಮತ್ತು ಈ ಅಡ್ಡಡ್ಡವಾದ ಗೆರೆಯನ್ನು ನಾವು ಕಾಣುತ್ತೇವೆ ನಾವು ಈ ಡಬ್ಬಿಗಳನ್ನು ಹೋಲಿಸುತ್ತಿದ್ದರೆ ಈ ಭಾಗ A ಈ ಗೆರೆಯ ಭಾಗ A ಗೆ ಹೊಂದಾಣಿಕೆ ಆಗುತ್ತದೆ ಮತ್ತು ಆ ಭಾಗ B ಮತ್ತು C ಇದು ಪ್ರೊಜೆಕ್ಟ್ ಆದಂತಹ ರೂಪ ಇದನ್ನು ಅಂದರೆ ಆ ಸಮತಲಕ್ಕೆ ಪ್ರೊಜೆಕ್ಟ್ ಆಗಿರುವ ದೊಡ್ಡ ಆಯತಾಕಾರ ನಾವು ಇದನ್ನು C ಪ್ರೈಮ್ ಆಗಿ ಕಾಣುತ್ತೇವೆ ಅದೇ ರೀತಿ ನಾವು ಇನ್ನಿತರ ಚಿತ್ರಣಗಳನ್ನು ನೋಡೋಣ ಉದಾಹರಣೆಗೆ ನಾವು ಮೇಲ್ಬದಿಯ ಚಿತ್ರಣದಿಂದ ನೋಡುತ್ತಿದ್ದರೆ ಈ ಪೂರ್ಣ ಭಾಗವನ್ನು ಕಾಣಲು ನಾವು ಶಕ್ತರಾಗಿರುತ್ತೇವೆ ಇದು ಹೇಗೆ ಆಯತಾಕಾರದಂತೆ ಕಾಣುತ್ತದೆಯೋ ಹಾಗೆ ಮತ್ತು ಈ ಓರೆಯಾಗಿರುವ ಭಾಗ ನಾವು ಇದರ ಪ್ರೊಜೆಕ್ಟ್ ಆಗಿರುವ ರೂಪವನ್ನು ಕಾಣುತ್ತೇವೆ ಇದು ಮುಂಬದಿಯ ಚಿತ್ರಣ ಆಗಿದೆ ಇದು ಮೇಲ್ಬದಿಯ ಚಿತ್ರಣ ಆಗಿದೆ ಮತ್ತು ಪಾರ್ಶ್ವದ ಚಿತ್ರಣ ಇದು ಆಗಿದೆ ಪಾರ್ಶ್ವದ ಚಿತ್ರಣಕ್ಕೆ ನಾವು ಈ ದಿಕ್ಕಿನಿಂದ ನೋಡುತ್ತಿದ್ದೇವೆ ಅದನ್ನು ಪಡೆಯಲು ಎಡದಿಂದ ಬಲಕ್ಕೆ ಇದನ್ನು ನೋಡುತ್ತಿದ್ದೇವೆ ನಮಗೆ ಯಾವ ಚಿತ್ರಣ ದೊರೆಯುತ್ತದೆ ನಾವು ಅದನ್ನು ಮತ್ತೊಂದು ಬಣ್ಣ ಬಳಸಿ ತೋರಿಸೋಣ ಈ ಉದ್ದನೆಯ ರೇಖೆ ಮತ್ತು ಇದು ಇವೆರಡು ಈ ರೇಖೆಯೊಂದಿಗೆ ಹೊಂದಿಕೊಳ್ಳುತ್ತವೆ ಈ ಭಾಗಗಳನ್ನೇ ನಾವು ಕಾಣುತ್ತೇವೆ ಮೊದಲನೆಯದು ಆಯತಾಕಾರದ್ದು ಈ ಭಾಗ ಈ ಸಂಪೂರ್ಣ ಭಾಗವನ್ನು ನಾವು ಇಲ್ಲಿ ಒಂದು ಟ್ರೆಪೆಜಿಯಂನಂತೆ ಕಾಣುತ್ತೇವೆ ನಾವೇನಾದರೂ ಈ ಎಲ್ಲಾ ಚಿತ್ರಣಗಳನ್ನು ಹೊಂದಿಸುತ್ತಿದ್ದರೆ ಬಹುಶಃ ಮುಂಬದಿಯ ಚಿತ್ರಣ ಕೆಳಗೆ ಇರುವ ಮೇಲ್ಬದಿಯ ಚಿತ್ರಣ ಎಡಗಡೆಯ ದಿಕ್ಕಿನಿಂದ ನಾವು ಬಲಗಡೆಯ ಕಡೆ ಕಾಣುತ್ತಿರುವುದು ಅದು ಎಡಬದಿಯ ಚಿತ್ರಣ ನಮಗೆ ಅದು ಸಿಗುತ್ತಿದ್ದರೆ ನಾವು ಈ ಕ್ರಮವನ್ನು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಎಂದು ಕರೆಯುತ್ತೇವೆ ಇದನ್ನೇ ನಾವು ಪಡೆಯುತ್ತೇವೆ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಮೂರು ಆಯಾಮಗಳ ಚಿತ್ರವನ್ನು ಪ್ರೋಜಕ್ಷನಲ್ ಚಿತ್ರಣವಾಗಿ ರಚಿಸಲು ಹೇಳಿದ್ದೆ ನಮ್ಮಲ್ಲಿ ಈ ರೀತಿಯ ಪಿನ್ನಂತಹ ಆಕೃತಿ ಇತ್ತು ಈ ಪಿನ್ ರೀತಿಯ ಆಕೃತಿಗೆ ಉತ್ತರ ನಾವು ಪಡೆಯುವ ಚಿತ್ರಣಗಳು ಈ ಸಂಪೂರ್ಣ ಭಾಗ ಈ ರೀತಿ ಆಗುತ್ತದೆ ಮತ್ತು ಈ ಸಂಪೂರ್ಣ ತ್ರಿಕೋನದಂತದ್ದು ಇದನ್ನು ನಾವು ಈ ರೀತಿ ಕಾಣುತ್ತೇವೆ ಅದರಲ್ಲಿ ಅಡ್ಡ ಗೆರೆಗಳಿಂದ ಆದ ರೇಖೆ ಇದೆ ಅದು ಹಿಂಬದಿಯಿಂದ ಕಾಣದೇ ಇರುವಂತಹ ಭಾಗ ಆಗಿದೆ ನಾವು ಈ ಸೀಳುಕಂಡಿಯನ್ನು ಮುಂಬದಿಯ ಚಿತ್ರಣದ ಕಡೆಯಿಂದ ನೋಡುತ್ತಿದ್ದರೆ ಅದನ್ನು ನೋಡಲು ಶಕ್ತರಾಗಿರುವುದಿಲ್ಲ ಆ ಕಾರಣದಿಂದಲೇ ಇದು ಒಂದು ಅಡ್ಡ ಗೆರೆಗಳಿಂದ ಆದ ರೇಖೆ ಆಗಿದೆ ನಾವು ಏನಾದರೂ ಮೇಲ್ಬದಿಯ ಚಿತ್ರಣದ ಕಡೆಯಿಂದ ನೋಡುತ್ತಿದ್ದರೆನಾವು ಏನು ನೋಡುತ್ತಿದ್ದೇವೆ ಇದು ಒಂದು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಆಗಿದೆ ಆದ್ದರಿಂದ ಇದು ಮುಂಬದಿಯ ಚಿತ್ರಣ ಆಗಿರುತ್ತದೆ ಮೇಲಿನಿಂದ ಪ್ರೊಜೆಕ್ಟ್ ಮಾಡಿರುವಂತದ್ದು ಇದು ಮೇಲ್ಬದಿಯ ಚಿತ್ರಣ ಆಗಿರುತ್ತದೆ ಈ ಸಂಪೂರ್ಣ ಆಯತಾಕಾರವನ್ನು ನಾವು ನೋಡುತ್ತೇವೆ ಈ ಸಂಪೂರ್ಣ ಆಯತಾಕೃತಿ ಈ ರೀತಿ ಬರುತ್ತದೆ ಮತ್ತು ಈ ಎಲ್ಲಾ ಓರೆಯಾದ ಗೆರೆಗಳನ್ನು ಹೇಗೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಎಂದರೆ ನಾವು ಇದನ್ನು ಈ ಗೆರೆಯನ್ನು ಕಾಣುತ್ತೇವೆ ಇದೆಲ್ಲವನ್ನು ಮತ್ತು ಇದನ್ನು ನಾವು ಮಧ್ಯದಲ್ಲಿ ಕಾಣುತ್ತೇವೆ ಮತ್ತೆ ಈ ಭಾಗ ಅದರ ಹಿಂಭಾಗ ಈ ಸಂಪೂರ್ಣ ಭಾಗವನ್ನು ನಾವು ಇನ್ನೊಂದು ರೇಖೆಯಂತೆ ನೋಡುತ್ತೇವೆ ಅಥವಾ ಅದು ಹೇಗೆ ಕಾಣಿಸುತ್ತದೆ ಈ ಭಾಗವು ನಮಗೆ ಉದ್ದಕ್ಕೆ ಕಾಣಿಸುತ್ತದೆ ಅದೇ ರೀತಿ ಹಿಂಬದಿಯಲ್ಲಿ ಯಾವ ಉದ್ದನೆಯ ಭಾಗ ಇದೆ ಅದು ಕೂಡ ಹಾಗೆಯೇ ಮತ್ತೆ ಈ ಸಂಪೂರ್ಣ ಭಾಗ ಇದು ಈ ರೀತಿ ನಮಗೆ ಕಾಣಿಸುತ್ತದೆ ಮತ್ತು ಇದು ನಮಗೆ ಆ ರೀತಿ ಕಾಣಿಸುತ್ತದೆ ಮತ್ತು ಈ ಭಾಗ ಅದು ಆ ರೀತಿ ಕಾಣಿಸುತ್ತದೆ ಮತ್ತು ಈ ಪೂರ್ತಿ ಗೆರೆಯನ್ನು ನಾವು ಈ ರೀತಿ ಗುರುತಿಸುತ್ತೇವೆ ಮತ್ತು ಅದಕ್ಕೆ ಸಮಾನಾಂತರವಾಗಿರುವ ಹಿಂದಿನದು ಬಹುಶಃ ಅದು ರೇಖೆ ಅಗಿದ್ದರೆ ಮತ್ತೆ ಅದು ಈ ರೀತಿ ಕಾಣಿಸುತ್ತದೆ ಈ ರೀತಿಯಾಗಿ ನಾವು ಈ ಚಿತ್ರಣಗಳನ್ನು ಕಾಣುತ್ತೇವೆ ಮತ್ತು ಇದನ್ನು ರಚಿಸಲು ಪ್ರಯತ್ನಿಸುತ್ತೇವೆ ಇದು ಎಡಬದಿಯಿಂದ ಈ ರೀತಿ ಇದ್ದರೆ ನಾವು ಇದನ್ನು ಬಲಭಾಗದಿಂದ ನೋಡಬೇಕು ಬಲಬದಿಯಲ್ಲಿ ಇರುವ ಆ ಉದ್ದನೆಯ ಸಮತಲಕ್ಕೆ ನಾವು ಬಿಂದುಗಳು ಮತ್ತು ಇವೆಲ್ಲವನ್ನು ಪ್ರೊಜೆಕ್ಟ್ ಮಾಡಬೇಕು ಇದನ್ನು ನಾವು ಈ ಗೆರೆಗಳಿಗೆ ಸಮಾನಾಂತರವಾಗಿ ನಾವು ಪ್ರೊಜೆಕ್ಟ್ ಮಾಡಿದರೆ ನಾವು ಇಷ್ಟು ಉದ್ದದ್ದು ಯಾವ ಆಕೃತಿಯಿದೆ ನಾವು ಅದನ್ನು ರಚಿಸಲು ಹೋಗುತ್ತೇವೆ ನಮಗೆ ಇಲ್ಲಿ ಇದು ಇಷ್ಟು ಉದ್ದ ಇದೆ ಮತ್ತು ಅಲ್ಲಿ ಒಂದಷ್ಟು ಎತ್ತರ ಇದೆ ಆ ಎತ್ತರವನ್ನು ನಾವು ಇಲ್ಲಿ ಕಾಣುತ್ತೇವೆ ಇದು ಆ ಗೆರೆ ನಾವು ಮತ್ತೊಂದು ಬಣ್ಣವನ್ನು ಬಳಸೋಣ ನಾವು ಈ ಭಾಗವನ್ನು ನಾವು ಆ ರೀತಿ ಗಮನಿಸುತ್ತೇವೆ ಮತ್ತು ಅಲ್ಲಿ ಒಂದು ಮಧ್ಯದ ಗೆರೆ ಇರುತ್ತದೆ ಆ ಮಧ್ಯದ ಗೆರೆ ಅಲ್ಲಿಂದ ಇರುತ್ತದೆ ಇದು ಒಂದು ಸಂಪೂರ್ಣವಾಗಿ ಓರೆಯಾದದ್ದು ಇದನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಇದು ಇಲ್ಲಿ ಮೇಲಿನ ತನಕ ಇರುತ್ತದೆ ಅದೇ ರೀತಿ ಇದು ಕೂಡ ಈ ಉದ್ದ ಈ ಉದ್ದ ಇದಕ್ಕೆ ಸಮವಾಗಿರುತ್ತದೆ ಅದು ನಮಗೆ ಸಿಗುತ್ತದೆ ಯಾವುದೆಂದರೆ ಆ ನಮ್ಮ ಉದ್ದನೆಯ ಗೆರೆ ಮತ್ತು ಇದು ಈ ಮಟ್ಟದ ತನಕ ಇರುವ ಪಿನ್ ನಾವು ಇಲ್ಲಿ ಈ ಸೀಳು ಗಂಡಿಯನ್ನು ಕಾಣಲು ಸಾಧ್ಯವಾಗುವುದರಿಂದ ಮತ್ತು ಈ ರೀತಿ ಎಲ್ಲವೂ ಕಾಣಸಿಗುತ್ತವೆ ಮತ್ತು ನಾವು ಈ ಭಾಗವನ್ನು ತೆಗೆದುಹಾಕಿದರೆ ನಾವು ಅದನ್ನು ಮತ್ತೆ ತೋರಿಸೋಣ ಇದು ಆ ಚಿತ್ರಣ ನಮಗೆ ಇದು ಸಿಗುತ್ತದೆ ನಾವು ಈಗ ಆ ಉದಾಹರಣೆಯ ಕೆಲಸಗಳನ್ನು ಮುಗಿಸಿದ ನಂತರ ಮುಂದಿನದಕ್ಕೆ ಹೋಗೋಣ ನಾವು ಶೀಘ್ರವಾಗಿ ಕಡಿಮೆ ಸಮಯದಲ್ಲಿ ಮೊದಲನೇ ಮತ್ತು ಮೂರನೇ ಆಂಗಲ್ ಪ್ರೋಜಕ್ಷನ್ಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಒಂದು ಆಟೋಮೊಬೈಲ್ ಕಾರಿಗೆ ನಾವೀಗ ಪ್ರೊಜೆಕ್ಷನ್ಗಳನ್ನು ಮಾಡೋಣ ಅಲ್ಲಿ ಒಂದು ಆಟೋಮೊಬೈಲ್ ಕಾರು ಇದೆ ಎಂದುಕೊಳ್ಳೋಣ ಇದಕ್ಕೆ ಕೆಲವು ಚಕ್ರಗಳು ಇವೆ ಬಾನೆಟ್ ರೀತಿ ಇದೆ ಬೂಟ್ ಸ್ಪೇಸ್ ಮತ್ತು ಈ ರೀತಿ ಬೇರೆ ಬೇರೆ ಭಾಗಗಳು ಇವೆ ಈ ಕಾರು ಇದಕ್ಕೆ ನಾವು ಪ್ರೊಜೆಕ್ಷನ್ಗಳನ್ನು ಮಾಡಿ ಗಮನಿಸಬೇಕಾಗಿರುವುದು ಏಕೆಂದರೆ ಪ್ರೊಜೆಕ್ಷನ್ಗಳೇ ನಮಗೆ ಸರಿಯಾದ ಅಳತೆಗಳನ್ನು ಎಷ್ಟು ಮಿಲಿಮೀಟರ್ಗಳು ಎಷ್ಟು ಸೆಂಟಿಮೀಟರ್ಗಳು ಮತ್ತು ಹೀಗೆ ತೋರಿಸುತ್ತವೆ ನಾವು ಈ ಮೂರು ಆಯಾಮದ ಚಿತ್ರದಲ್ಲಿ ನೇರವಾಗಿ ಇವುಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅಲ್ಲಿ ಸ್ವಲ್ಪ ಇದೆಲ್ಲ ಸ್ಪಷ್ಟವಾಗಿರುವುದಿಲ್ಲ ಪ್ರೊಜೆಕ್ಷನ್ಗಳಿಂದ ಮೊಟ್ಟಮೊದಲು ನಾವು ಯಾವುದು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಯಾವುದು ಮೂರನೇ ಆಂಗಲ್ ಪ್ರೊಜೆಕ್ಷನ್ ಎಂದು ಕಂಡುಹಿಡಿಯಬೇಕು ಉದಾಹರಣೆಗೆ ನಾವು ಈ ಆಟೋಮೊಬೈಲ್ ಕಾರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮುಂಬದಿಯ ಚಿತ್ರಣದಲ್ಲಿ ನಾವು ಇದನ್ನು ಈ ಕಡೆಯಿಂದ ನೋಡುತ್ತೇವೆ ಬಹುಶಃ ಪಾರ್ಶ್ವದ ಚಿತ್ರಣ ಅದು ಮತ್ತು ಮೇಲ್ಬದಿಯ ಚಿತ್ರಣ ಅದು ಮತ್ತು ಕೆಳಗಿನಿಂದ ನಾವು ನೋಡುತ್ತಿದ್ದರೆ ನಮಗೆ ಕೆಳಗಡೆಯ ಚಿತ್ರಣ ಈ ರೀತಿ ಕಾಣಿಸುತ್ತವೆ ಈ ಚಿತ್ರಣಗಳನ್ನೇ ನಾವು ಈಗ ಮೂಡಿಸುತ್ತೇವೆ ಎಲ್ಲಕ್ಕಿಂತ ಮೊದಲು ಕಾರಿನ ಮೇಲ್ಬದಿಯ ಚಿತ್ರಣವನ್ನು ನೋಡಿ ಈ ದಿಕ್ಕಿನಿಂದ ನಾವು ಕಾರಿನ ಮೇಲ್ಬದಿಯ ಚಿತ್ರಣವನ್ನು ನಾವು ನೋಡಬೇಕು ಅಂದರೆ ನಮಗೆ ನೇರವಾಗಿ ಯಾವುದೇ ಚಕ್ರಗಳು ಕಾಣಿಸುವುದಿಲ್ಲ ಈ ಒಳಭಾಗದಲ್ಲಿರುವ ಯಾವುದೇ ಭಾಗಗಳನ್ನು ನಾವು ನೇರವಾಗಿ ಕಾಣಲು ಸಾಧ್ಯವಿಲ್ಲ ನಾವು ಏನು ಕಾಣಬಹುದು ಎಂದರೆ ಕಾರಿನ ಮೇಲಿನ ಭಾಗವನ್ನು ಕಾಣಬಹುದು ಆ ಆಕಾರವನ್ನೇ ನಾವು ನೋಡಬೇಕು ನಾವು ಆ ಭಾಗಗಳನ್ನು ನೋಡೋಣ ಮೇಲ್ಬದಿಯ ಚಿತ್ರಣ ನಾವಿದನ್ನು ನೋಡಲು ಪ್ರಯತ್ನಿಸುತ್ತಿದ್ದರೆ ಇವುಗಳು ಇಲ್ಲಿ ಬೆಳಕಿನ ಮೂಲಗಳು ನಾವು ಈ ವಕ್ರವಾಗಿರುವ ಸಂಪೂರ್ಣ ಭಾಗ ಆ ಬಾನೆಟ್ ಅನ್ನು ಕಾಣುತ್ತೇವೆ ಮತ್ತು ಈ ಮೇಲಿನ ಭಾಗ ಇದು ಕಾರಿನ ಮೇಲಿನ ಭಾಗ ಇದು ವಿಂಡ್ ಶೀಲ್ಡ್ ನಾವು ಮೇಲಿನಿಂದ ಕಾಣುತ್ತಿರುವ ವಿಂಡ್ ಶೀಲ್ಡ್ ನಾವು ಅದನ್ನು ಇಲ್ಲಿ ಕಾಣುತ್ತೇವೆ ಆ ಹಿಂಭಾಗ ವೈಪರ್ ಮತ್ತು ಈ ಭಾಗದ ಬೇರೆ ಬೇರೆ ಆಕೃತಿಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಅದೇ ರೀತಿ ಆ ಬಂಪರ್ ಭಾಗ ಮತ್ತು ಇತರ ಭಾಗಗಳನ್ನು ನಾವು ಮೇಲ್ಬದಿಯ ಚಿತ್ರಣದಿಂದ ಕಾಣುತ್ತೇವೆ ಯಾವಾಗ ನೀವು ಮೇಲಿನಿಂದ ನೋಡುತ್ತೀರಿ ಈ ಪ್ರೊಜೆಕ್ಷನ್ ಕೆಳಗಡೆ ಬರುತ್ತದೆ ಏಕೆಂದರೆ ಇದು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಆಗಿದೆ ನಾನು ಇದನ್ನು ಮುಂಬದಿಯ ಚಿತ್ರಣ ಎಂದು ತೆಗೆದುಕೊಂಡರೆ ಇದು ಮೇಲ್ಬದಿಯ ಚಿತ್ರಣ ಆಗುತ್ತದೆ ನಾವು ಈಗ ಒಂದು ಪಾರ್ಶ್ವದ ಚಿತ್ರಣವನ್ನು ನೋಡೋಣ ನಾವು ಎಡಬದಿಯಿಂದ ಬಲಗಡೆಗೆ ನೋಡುತ್ತಿದ್ದರೆ ನಮಗೆ ಆ ಸಮತಲದಲ್ಲಿ ಏನು ಪ್ರೊಜೆಕ್ಷನ್ ಅಥವಾ ಚಿತ್ರಣ ಕಾಣಿಸುತ್ತದೆ ನಾನು ಆ ಸಮತಲದ ಮಡಿಕೆಯನ್ನು ತೆಗೆದರೆ ಈ ರೀತಿಯಾಗಿ ಅದು ಕಾಣಿಸುತ್ತದೆ ನಾವು ಈ ಲೈಟ್ಗಳನ್ನು ಕಾಣುವಂತಹ ಜಾಗದಲ್ಲಿ ಇದ್ದೇವೆ ಬಹುಶಃ ಸೀಟಿನ ವ್ಯವಸ್ಥೆ ಸ್ಪಿರಿಂಗ್ ಮತ್ತು ಇನ್ನಿತರ ಭಾಗಗಳು ಮತ್ತು ಈ ಟಯರ್ ನ ಆ ಭಾಗಗಳು ನಾಮಫಲಕ ಮತ್ತು ಇನ್ನೂ ಕೆಲವು ಕಾಣಿಸುತ್ತವೆ ಇದು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಆಗಿರುವುದರಿಂದ ಸಹಜವಾಗಿ ನೀವು ಎಡಭಾಗವನ್ನು ನೋಡುತ್ತಿದ್ದರೆ ಅದು ಬಲಭಾಗದಲ್ಲಿ ಬರುತ್ತದೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವುದು ಈ ಪ್ರೊಜೆಕ್ಷನ್ಗಳು ನೀವು ಮೊದಲು ಗಮನಿಸಬೇಕಾದ ಅಂಶ ಏನೆಂದರೆ ಈ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಮತ್ತು ಎಡಪಾರ್ಶ್ವದ ಚಿತ್ರಣ ಅವು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಇರುತ್ತವೆ ಇನ್ನೊಂದು ವಿಷಯವೆಂದರೆ ನಾವು ಈ ರೇಖೆಗಳನ್ನು ಸೇರಿಸಿದರೆ ಈ ಗೆರೆಗಳು ಒಂದಕ್ಕೊಂದು ಪ್ರೊಜೆಕ್ಷನ್ನಲ್ಲಿ ಸೇರಬೇಕು ಪ್ರತಿ ಬಿಂದುವು ಕೂಡ ಅದಕ್ಕೆ ಪ್ರೊಜೆಕ್ಟ್ ಆಗಬೇಕು ಅದೇ ರೀತಿ ಆ ಹೊರಗಿನ ಸ್ಪರ್ಶರೇಖೆ ನಾವು ಅದನ್ನು ಚಿತ್ರಿಸಲು ಹೋಗುತ್ತಿದ್ದರೆ ಅದು ಈ ಗೆರೆಗೆ ಹೊಂದಿಕೆ ಆಗಬೇಕು ಅದೇ ರೀತಿ ಈ ಹೊರಗಿನ ಸ್ಪರ್ಶ ರೇಖೆ ಆ ಮಟ್ಟದ ತನಕ ಹೋಗಬೇಕು ನಿಮ್ಮ ಈ ಸಂಪೂರ್ಣ ಚಿತ್ರಣ ಈ ಗೆರೆಗಳ ಮಧ್ಯೆ ಬರಬೇಕು ನಾವೇನಾದರೂ ಬಲ ಪಾರ್ಶ್ವದ ಕಡೆಯಿಂದ ಎಡಪಾರ್ಶ್ವದ ಕಡೆಗೆ ನೋಡುತ್ತಿದ್ದರೆ ನಾವು ಅದನ್ನು ಬಲ ಪಾರ್ಶ್ವದ ಚಿತ್ರಣವೆಂದು ಕರೆಯುತ್ತೇವೆ ಈ ಬಲ ಪಾರ್ಶ್ವದ ಚಿತ್ರಣ ಇದನ್ನು ಈ ದಿಕ್ಕಿನಿಂದ ಒಂದು ಸಮತಲದಲ್ಲಿ ನಾವು ಪಡೆಯಬೇಕು ನಾವು ಏನನ್ನೆಲ್ಲಾ ಪ್ರೊಜೆಕ್ಟ್ ಮಾಡಲು ಹೊರಟಿದ್ದೇವೆ ಈ ಸಂಪೂರ್ಣ ಭಾಗವನ್ನು ನಾವು ಪಡೆಯಬೇಕು ಏಕೆಂದರೆ ಈ ಭಾಗವು ಕಾಣಿಸುತ್ತಿದೆ ಈ ಭಾಗವು ಕಾಣಿಸುತ್ತಿಲ್ಲ ನಾನು ನಿಮಗೆ ಮತ್ತೊಮ್ಮೆ ಹೇಳುತ್ತೇನೆ ಈ ಸಮತಲದಲ್ಲಿ ನಾವು ಪ್ರೊಜೆಕ್ಷನ್ ಮಾಡುವಾಗ ನಮಗೆ ಈ ಕನ್ನಡಿ ಕಾಣಿಸುತ್ತದೆ ಬಹುಶಃ ಇದು ಪಾರದರ್ಶಕ ಆಗಿದ್ದರೆ ಆ ಸ್ಟೀರಿಂಗ್ ಅದು ಕೂಡ ಕಾಣಿಸುತ್ತದೆ ಈ ಬಂಪರ್ ಈ ಟಯರ್ಗಳು ಈ ವಿಂಡ್ ಶೀಲ್ಡ್ ಮತ್ತು ಇನ್ನಿತರ ಭಾಗಗಳನ್ನು ನಾವು ಕಾಣುತ್ತೇವೆ ಬಲಬದಿಯಿಂದ ಎಡಗಡೆಯ ಕಡೆಗೆ ನಾವು ನೋಡುವಾಗ ಈ ಹಿಂಬದಿಯ ಭಾಗ ಹಿಂದಿನ ಸೀಟುಗಳು ಮತ್ತು ಇಂಡಿಕೇಟರ್ ಲೈಟ್ಗಳು ಮತ್ತು ಇನ್ನೂ ಕೆಲವು ಭಾಗಗಳನ್ನು ಕಾಣುತ್ತೇವೆ ನಾವು ಈಗ ಕೆಳಗಡೆಯ ಚಿತ್ರಣವನ್ನು ನೋಡೋಣ ಒಂದು ಕಾರನ್ನು ನಾವು ಕೆಳಗಡೆಯಿಂದ ನೋಡುತ್ತಿದ್ದರೆ ನಮಗೆ ಏನು ಕಾಣಿಸುತ್ತದೆ ಅದು ಮೇಲ್ಭಾಗದಲ್ಲಿ ಅಂದರೆ ಮೇಲ್ಬಾಗದ ಒಂದು ಸಮತಲದಲ್ಲಿ ಬರುತ್ತದೆ ಇದನ್ನೇ ನಾವು ಕೆಳಗಡೆಯ ಚಿತ್ರಣ ಎಂದು ಕರೆಯುತ್ತೇವೆ ಇದು ಕೆಳಗಡೆಯಿಂದ ನೋಡಿದಾಗ ಮುಂದೆ ನಮಗೆ ಕಾಣುವ ಕಾರಿನ ಚಿತ್ರಣ ಆಗಿರುತ್ತದೆ ನಾವೇನಾದರೂ ಕೆಳಗಡೆಯಿಂದ ಕಾರನ್ನು ನೋಡುತ್ತಿದ್ದರೆ ಈ ಚಕ್ರಗಳು ಈ ಶಾಫ್ಟ್ ಡಿಫರೆನ್ಸಿಯಲ್ ಮತ್ತು ಇನ್ನೂ ಇತರ ಭಾಗಗಳನ್ನು ಕಾಣುತ್ತೇವೆ ಆ ಅಕರ್ ಮನ್ನ ಮೆಕ್ಯಾನಿಸಂ ಮತ್ತು ಇತರ ಭಾಗಗಳನ್ನು ಕಾಣುತ್ತೇವೆ ನಾವು ಈಗ ಮೂರನೇ ಆಂಗಲ್ ಪ್ರೊಜೆಕ್ಷನ್ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ಗಿಂತ ಹೇಗೆ ಭಿನ್ನವಾಗಿದೆ ನೋಡೋಣ ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ವಸ್ತುವು ಮೂರನೇ ಕ್ವಾಡ್ರನ್ಟನಲ್ಲಿ ಇರಬೇಕು ಮತ್ತು ಈ ಮೂರನೇ ಕ್ವಾಡ್ರನ್ಟ ಪಾರದರ್ಶಕ ಗೋಡೆಗಳಿಂದ ಆವೃತ್ತವಾಗಿದೆ ನಾವು ಈ ವಸ್ತುವಿನ ರಚನೆಯನ್ನು ಆ ಗೋಡೆಗಳಿಗೆ ಪ್ರೊಜೆಕ್ಟ್ ಮಾಡಬೇಕು ಪಾರದರ್ಶಕ ಮತ್ತು ಅಪಾರದರ್ಶಕ ಗೋಡೆಗಳೆರಡರಲ್ಲಿಯೂ ಪ್ರೊಜೆಕ್ಷನ್ ಮಾಡಬೇಕು ಅವುಗಳನ್ನು ತೆಗೆದು ಮತ್ತು ತಿರುಗಿಸಿ ಸರಿಯಾದ ಜಾಗಕ್ಕೆ ತನ್ನಿ ಮೂಡಿಸಿ ಮಡಿಕೆಗಳನ್ನು ತೆಗೆಯಿರಿ ಈ ರೀತಿ ಮಾಡಿ ನಂತರ ನಮಗೆ ಈ ಮೂರನೇ ಆಂಗಲ್ ಪ್ರೊಜೆಕ್ಷನ್ನ ಸಂಪೂರ್ಣ ಚಿತ್ರಣ ದೊರೆಯುತ್ತದೆ ನಾವು ಇದನ್ನು ಜಾಗರೂಕತೆಯಿಂದ ಗಮನಿಸೋಣ ಮುಂಬದಿಯ ಚಿತ್ರಣ ಬದಲಾಗುತ್ತಿಲ್ಲ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಮೊದಲನೇ ಆಂಗಲ್ ಪ್ರೋಜಕ್ಷನ್ನ ಈ ಚಿತ್ರಣವನ್ನು ನಾವು ಕೆಂಪುಬಣ್ಣದಿಂದ ತೋರಿಸೋಣ ಮೂರನೇ ಪ್ರೊಜೆಕ್ಷನ್ನಲ್ಲಿ ನಾವು ಇದನ್ನು ಕಪ್ಪು ಬಣ್ಣದಿಂದ ತೋರಿಸೋಣ ಈ ರೀತಿ ನಾವು ಎರಡು ಬಣ್ಣಗಳನ್ನು ಬಳಸೋಣ ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಮುಂಬದಿಯ ಚಿತ್ರಣದ ವಿಷಯದಲ್ಲಿ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಮತ್ತು ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಮೇಲ್ಬದಿಯ ಚಿತ್ರಣವನ್ನು ಮೇಲಿನಿಂದ ನಾವು ನೋಡಿ ರಚಿಸುತ್ತೇವೆ ಕೆಳಗಡೆ ಇದು ಮೊದಲನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಮೇಲ್ಬದಿಯ ಚಿತ್ರಣ ಕೆಳಗೆ ಸಿಗುತ್ತದೆ ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ನೀವು ಮೇಲಿನಿಂದ ನೋಡುತ್ತಿದ್ದರೆ ಇದನ್ನು ಮೂರನೇ ಕ್ವಾಡ್ರನ್ಟನಲ್ಲಿ ಮೇಲೆ ಬರುವ ಮೇಲಿನ ಸಮತಲದಲ್ಲಿ ಪ್ರೊಜೆಕ್ಟ್ ಮಾಡುತ್ತೇವೆ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಕಾರಿನ ಮೇಲೆ ಇರುವ ಒಂದು ಕನ್ನಡಿಯಂತೆ ವರ್ತಿಸುತ್ತದೆ ಮತ್ತು ಏನೆಲ್ಲ ಚಿತ್ರಣಗಳು ಆ ಕನ್ನಡಿಯಲ್ಲಿ ನಾವು ಅದನ್ನು ನೋಡಿದಾಗ ಇರುತ್ತವೆ ಅದು ನಮ್ಮ ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಸಿಗುತ್ತದೆ ಆದ್ದರಿಂದ ಈ ಗೋಡೆಗಳು ಏನಿವೆ ಅವು ಕನ್ನಡಿಯಂತಹ ವಸ್ತುಗಳು ಮತ್ತು ನಿಮ್ಮ ಕಡೆಯಿಂದ ಅವು ಅಪಾರದರ್ಶಕ ಆಗಿರುತ್ತವೆ ಆದರೆ ನೀವು ಒಳಗಡೆಯಿಂದ ಈ ಪ್ರೊಜೆಕ್ಷನ್ ಅನ್ನು ನೋಡುತ್ತಿದ್ದರೆ ನಮಗೆ ಮೂರನೇ ಕ್ವಾಡ್ರನ್ಟನಲ್ಲಿ ಏನೇನು ಸಿಗುತ್ತದೆ ಆ ಕನ್ನಡಿಯನ್ನು ತಿರುಗಿಸಿದರೆ ನಮಗೆ ಅಲ್ಲಿಯ ಪ್ರೊಜೆಕ್ಷನ್ ಕಾಣಿಸುತ್ತದೆ ಇದು ಹೆಚ್ಚುಕಡಿಮೆ ನಾವು ಇದನ್ನು ಮೂರನೇ ಕ್ವಾಡ್ರನ್ಟ ಎಂದುಕೊಳ್ಳೋಣ ಅಂದರೆ ನಮ್ಮಲ್ಲಿ ಈ ಗೋಡೆ ಅಡ್ಡಗೋಡೆ ಇದೆ ಇದು ಹೀಗೆ ಉದ್ದಕ್ಕೂ ಇದೆ ನಿಮ್ಮ ಮೊದಲನೇ ಕ್ವಾಡ್ರನ್ಟ ಇಲ್ಲಿದೆ ನಿಮ್ಮ ಮೂರನೇ ಕ್ವಾಡ್ರನ್ಟ ಇಲ್ಲಿದೆ ಬಹುಶಃ ನಿಮ್ಮ ಕಾರನ್ನು ಇಲ್ಲೆಲ್ಲೋ ನಿಲ್ಲಿಸಲಾಗಿದೆ ನಾವು ಇದನ್ನು ಕನ್ನಡಿ ಎಂದುಕೊಳ್ಳೋಣ ಮೇಲಿನಿಂದ ಇದನ್ನು ಕಾಣಲು ನಿಮಗೆ ಸಾಧ್ಯವಿಲ್ಲ ಆದರೆ ಇದು ಒಂದು ಕನ್ನಡಿ ಆಗಿರುವುದರಿಂದ ಇಲ್ಲಿ ರಚನೆಯ ಯಾವ ಭಾಗ ಪ್ರೊಜೆಕ್ಟ್ ಆಗುತ್ತದೆ ನಮಗೆ ಆ ಕನ್ನಡಿಯಲ್ಲಿ ಏನು ಕಾಣುತ್ತದೆ ನಮಗೆ ಅದು ನೇರವಾಗಿ ಈ ಮೂರನೆಯದ್ದನ್ನು ಅಂದರೆ ಇದನ್ನು ತೆಗೆಯುವುದರಿಂದ ಮತ್ತು ಈ ಕಡೆಗೆ ಮಡಿಸುವುದರಿಂದ ಸಿಗುತ್ತದೆ ಇದು ಕನ್ನಡಿಯಂತೆ ಕೆಲಸ ಮಾಡುತ್ತದೆ ನಿಮ್ಮ ಮೇಲ್ಬದಿಯ ಚಿತ್ರಣ ನೇರವಾಗಿ ಮೇಲ್ಗಡೆಯೇ ಬರುತ್ತದೆ ಇದು ನಿಮ್ಮ ಮೊದಲನೇ ಕ್ವಾಡ್ರನ್ಟನಲ್ಲಿ ಸಿಗುವ ಮೇಲ್ಬದಿಯ ಚಿತ್ರಣವೇ ಆಗಿದೆ ಆದ್ದರಿಂದ ಮೊದಲನೇ ಆಂಗಲ್ ಪ್ರೋಜಕ್ಷನ್ ನಲ್ಲಿ ಮೇಲ್ ಬದಿಯ ಚಿತ್ರಣ ಕೆಳಗೆ ಬರುತ್ತದೆ ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ನಿಮ್ಮ ಮೇಲ್ಬದಿಯ ಚಿತ್ರಣ ಮೇಲೆಯೇ ಹೋಗುತ್ತದೆ ನಾವು ಈಗ ಪಾರ್ಶ್ವದ ಚಿತ್ರಣವನ್ನು ನೋಡೋಣ ನಾವು ಇದನ್ನು ಎಡಬದಿಯಿಂದ ಗಮನಿಸಿದರೆ ಚಿತ್ರಣವು ಬಲಬದಿಯಲ್ಲಿ ಕಾಣಿಸುತ್ತದೆ ಪ್ರೊಜೆಕ್ಟ್ ಆಗುತ್ತದೆ ಮತ್ತು ನಾವು ಆ ಅಪಾರದರ್ಶಕ ಸಮತಲವನ್ನು ತೆರೆಯುತ್ತೇವೆ ಇದು ಎಡಬದಿಯ ಕನ್ನಡಿಯಂತೆ ಏಕೆಂದರೆ ನಾವು ಈ ಕನ್ನಡಿಯನ್ನೇ ಗಮನಿಸುತ್ತಿದ್ದೇವೆ ನಾವು ಈ ಕಡೆಯಿಂದ ಗಮನಿಸುತ್ತಿದ್ದರೆ ಈ ಸಂಪೂರ್ಣವೂ ಕನ್ನಡಿಯಂತೆ ವರ್ತಿಸುತ್ತದೆ ಯಾವುದೆಲ್ಲ ಪ್ರೊಜೆಕ್ಷನ್ ಆ ಕನ್ನಡಿಯಲ್ಲಿ ಒಳಗಡೆಯಿಂದ ಆಗುತ್ತದೆ ನಾವು ಅದನ್ನು ತೆರೆದರೆ ಯಾವುದೆಲ್ಲ ನಮಗೆ ಕಾಣಿಸುತ್ತದೆ ಅದನ್ನು ಮೂರನೇ ಆಂಗಲ್ ಪ್ರೊಜೆಕ್ಷನ್ನಲ್ಲಿ ಪಾರ್ಶ್ವದ ಚಿತ್ರಣ ಎಂದು ಕರೆಯುತ್ತೇವೆ ನಾವು ಈಗ ಕಪ್ಪು ಬಣ್ಣವನ್ನು ಬಳಸೋಣ ನಿಮ್ಮ ಎಡಪಾರ್ಶ್ವದ ಚಿತ್ರಣ ಮೊದಲನೇ ಆಂಗಲ್ನಲ್ಲಿ ಬಲಭಾಗದಲ್ಲಿ ಬರುತ್ತದೆ ಮೂರನೇ ಆಂಗಲ್ನಲ್ಲಿ ನೇರವಾಗಿ ಎಡಭಾಗದಲ್ಲಿ ಬರುತ್ತದೆ ಅದೇ ರೀತಿ ಇನ್ನಿತರ ಚಿತ್ರಣಗಳು ಮೊದಲನೇ ಆಂಗಲ್ನಲ್ಲಿ ಕೆಳಗಡೆಯ ಚಿತ್ರಣ ಮೇಲೆ ಹೋಗುತ್ತದೆ ಮೂರನೇ ಆಂಗಲ್ನಲ್ಲಿ ಕೆಳಗಡೆಯ ಚಿತ್ರಣ ಕೆಳಗಡೆಯೇ ಬರುತ್ತದೆ ಮೊದಲನೇ ಆಂಗಲ್ನಲ್ಲಿ ಬಲಬದಿಯ ಚಿತ್ರಣ ಎಡ ಪಾರ್ಶ್ವದಲ್ಲಿ ಬರುತ್ತದೆ ಮೂರನೇ ಆಂಗಲ್ನಲ್ಲಿ ಬಲಪಾರ್ಶ್ವದಲ್ಲಿಯೇ ಬರುತ್ತದೆ ಬಲಗಡೆಯದ್ದು ಬಲಗಡೆಯೇ ಬರುತ್ತದೆ ಎಡಗಡೆಗಡೆಯದ್ದು ಎಡಗಡೆಯೇ ಬರುತ್ತದೆ ಮೇಲ್ಗಡೆಯದ್ದು ಮೇಲ್ಗಡೆಯೇ ಕೆಳಗಡೆಯದ್ದು ಕೆಳಗಡೆಯೇ ಇದು ಹೆಚ್ಚುಕಡಿಮೆ ಬಹಳಷ್ಟು ಕನ್ನಡಿಗಳು ಆ ಮೇಲ್ಮೈಗಳನ್ನು ಸುತ್ತುವರಿದಂತೆ ಇದೆ ಮತ್ತು ನೀವು ಆ ಕನ್ನಡಿಗಳನ್ನು ತೆರೆಯುತ್ತೀರಿ ಯಾವೆಲ್ಲಾ ಪ್ರೊಜೆಕ್ಷನ್ಗಳನ್ನು ನೀವು ಆಗಲೇ ಹೊಂದಿದ್ದೀರಿ ಅವೆಲ್ಲವನ್ನೂ ಹೀಗೆಯೇ ಪಡೆಯಲಾಗಿದೆ ನಾವು ಈಗ ಇನ್ನಿತರ ಆಕೃತಿಗಳ ಪ್ರೊಜೆಕ್ಷನ್ಅನ್ನು ನೋಡೋಣ ಉದಾಹರಣೆಗೆ ನಮ್ಮಲ್ಲಿ ಈ ರೀತಿಯ ಮೂರು ಆಯಾಮಗಳ ಸ್ಟ್ಯಾಂಡ್ ಇದೆ ಇದನ್ನು ಸಾಮಾನ್ಯವಾಗಿ ಶಾಫ್ಟ್ಗಳನ್ನು ಹಿಡಿದುಕೊಳ್ಳಲು ಬಳಸಲಾಗುತ್ತದೆ ಉದಾಹರಣೆಗೆ ನಾವು ಅದರ ಮೂಲಕ ಹೋಗುವ ಶಾಫ್ಟ್ಗೆ ಆಧಾರವಾಗಿ ಇದು ಬರುತ್ತದೆ ನಾವು ಒಂದು ಕಂಬಿಯನ್ನು ಹಿಡಿದುಕೊಂಡಂತೆ ಇದು ಇದೆ ಗುಂಡಿಯನ್ನು ತೆಗೆಯುವ ಬದಲಿಗೆ ಈ ರೀತಿಯ ಯಾಂತ್ರಿಕ ಆಕೃತಿಯನ್ನು ಬಳಸಿ ಈ ಮಟ್ಟಕ್ಕೆ ಅದನ್ನು ಕೂರಿಸಬಹುದು ನಾವು ಈ ಮಟ್ಟಕ್ಕೆ ನಿಲ್ಲಿಸಬಹುದು ಈ ಮಟ್ಟದಲ್ಲಿ ಒಂದಷ್ಟು ಮಟ್ಟಿಗೆ ಓರೆಯಾಗಿರುವಂತೆ ನಿಲ್ಲಿಸಬಹುದು ಮತ್ತು ಕಂಬಿಯನ್ನು ಇಳಿಬಿಡಬಹುದು ಈ ಎಲ್ಲಾ ಉದ್ದೇಶಗಳಿಗೆ ಈ ರೀತಿಯ ವಸ್ತುವನ್ನು ಬಳಸುತ್ತೇವೆ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಪ್ರೊಜೆಕ್ಷನ್ಗಳನ್ನು ಈ ಕಡೆಯಿಂದ ಮಾಡುತ್ತೇವೆ ಏಕೆಂದರೆ ಎಲ್ಲಿ ಬಾಣದ ಆಕೃತಿ ಇದೆ ಅದು ಮುಂಬದಿಯ ಚಿತ್ರಣದ ದಿಕ್ಕು ಆಗಿರುತ್ತದೆ ಇದು ಮೊದಲನೇ ವಿಷಯ ನಾವು ಏನೆಲ್ಲವನ್ನೂ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣದಿಂದ ಮತ್ತು ಪಾರ್ಶ್ವದ ಚಿತ್ರಣಗಳಿಂದ ಕಾಣುತ್ತೇವೆ ಅದರ ಬಗ್ಗೆ ಯೋಚಿಸಿ ನಾವು ಈಗ ಅದನ್ನು ಮಾಡೋಣ ಮುಂಬದಿಯ ಚಿತ್ರಣಕ್ಕಾಗಿ ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ಈ ಸಂಪೂರ್ಣ ಭಾಗವು ನಮಗೆ ಕಾಣಿಸುತ್ತದೆ ಆ ಭಾಗವು ಇದಾಗಿದೆ ಅಲ್ಲಿ ಒಂದು ವೃತ್ತಾಕಾರದ ರಂಧ್ರವಿದೆ ಅದು ನಮಗೆ ಕಾಣಿಸುವುದಿಲ್ಲ ಆ ಕಾರಣದಿಂದ ಈ ವ್ಯಾಸಕ್ಕೆ ಸರಿಯಾಗುವಂತೆ ಇಲ್ಲಿ ಅಡ್ಡ ಗೆರೆಗಳಿಂದ ಆದ ನಿರಂತರವಲ್ಲದ ರೇಖೆಗಳು ಇವೆ ಅವು ಅಡ್ಡಗೆರೆಗಳಿಂದಾದ ರೇಖೆಗಳು ಇದು ವೃತ್ತ ಆಗಿದೆ ಅದನ್ನು ನಮೂದಿಸಿ ಇಲ್ಲಿ ಒಂದು ನಡುಗೆರೆ ಇದೆ ಆ ನಡುಗೆರೆ ಅಡ್ಡಗೆರೆ ಬಿಂದು ಇವುಗಳಿಂದಾದ ರೇಖೆ ಮತ್ತು ಇದು ತಳಹದಿಯ ರೇಖೆ ಎರಡನೆಯದಾಗಿ ಈ ಭಾಗವನ್ನು ನಾವು ಕಾಣುತ್ತೇವೆ ಮತ್ತು ಮುಂದೆ ಈ ಓರೆಯಾದ ಗೆರೆ ಕೆಳಗಿನ ತನಕ ಹೋಗುತ್ತದೆ ಇಲ್ಲಿಯ ತನಕ ಒಂದು ಗೆರೆಯನ್ನು ಕಾಣುತ್ತೇವೆ ಅಲ್ಲಿ ಆ ಭಾಗದ ತನಕ ನಾವು ಒಂದು ಗೆರೆಯನ್ನು ಕಾಣುತ್ತೇವೆ ಮತ್ತು ಈ ಭಾಗ ಸಂಪೂರ್ಣವಾಗಿ ಕೆಳಗಿನ ತನಕ ಹೋಗಿ ಅದನ್ನು ಮುಟ್ಟುತ್ತದೆ ಆ ಸಂಪೂರ್ಣ ಭಾಗ ಇಲ್ಲಿಯ ತನಕ ಹೋಗಿ ಅಲ್ಲಿ ಮುಟ್ಟುತ್ತದೆ ಅದೇ ರೀತಿ ಈ ಭಾಗ ಅಲ್ಲಿಯವರೆಗೆ ಹೋಗುತ್ತದೆ ಅಲ್ಲಿ ಒಂದು ಅಡ್ಡವಾದ ಗೆರೆ ಇದೆ ಈ ಭಾಗ ಇಲ್ಲಿಯವರೆಗೆ ಇದೆ ಮತ್ತು ಅದನ್ನು ಮುಟ್ಟುತ್ತದೆ ವಸ್ತುವಿನ ರಚನೆಯನ್ನು ಆಧರಿಸಿ ಸರಿಯಾದ ಅಳತೆಗಳಿಗೆ ನಾವು ಇದನ್ನು ರಚಿಸುತ್ತೇವೆ ನಂತರ ನಾವು ಆ ಗೆರೆಯನ್ನು ಕಾಣುತ್ತೇವೆ ನಾವು ಆ ಗೆರೆಯನ್ನು ಕಾಣುವಂತಹ ಜಾಗದಲ್ಲಿ ಇದ್ದೇವೆ ಈ ಅರ್ಧವೃತ್ತಾಕೃತಿ ಪೂರ್ಣವಾಗಿ ಒಂದು ಸಮತಲದಲ್ಲಿ ಒಂದು ಗೆರೆಯಂತೆ ಪ್ರೊಜೆಕ್ಟ್ ಆಗುತ್ತದೆ ಈ ಸಂಪೂರ್ಣ ಭಾಗ ಈ ಭಾಗ ಈ ಭಾಗ ಈ ಭಾಗ ಈ ಎಲ್ಲವೂ ನಮಗೆ ಒಂದು ಸರಳ ರೇಖೆಯಂತೆ ಕಾಣುತ್ತದೆ ಆ ಸಂಪೂರ್ಣ ಸರಳರೇಖೆ ಅದು ಆಗಿದೆ ಅದೇ ರೀತಿ ಈ ಸಂಪೂರ್ಣ ಅರ್ಧವೃತ್ತದ ಕೆಳಭಾಗ ನಾವು ಇದನ್ನು ಈ ರೀತಿ ಕಾಣುತ್ತೇವೆ ಆ ತುದಿಯಂತೆ ಕಾಣುತ್ತೇವೆ ಇದು ಹೆಚ್ಚುಕಡಿಮೆ ಆ ರೀತಿಯ ರಚನೆ ಆಗಿದೆ ಈ ತುದಿಯು ಈ ತುದಿಗೆ ಸೇರಿಕೊಳ್ಳುತ್ತದೆ ಮತ್ತು ಅಲ್ಲಿ ಒಂದು ಸಂಪೂರ್ಣ ವೃತ್ತಾಕಾರದ ತೂತು ಇದೆ ಅಲ್ಲಿ ಸಣ್ಣದು ದೊಡ್ಡದು ಈ ರೀತಿಯ ರೇಖೆಗಳು ಇವೆ ಅಡ್ಡ ಗೆರೆಗಳಿಂದ ಆದ ರೇಖೆಗಳು ಇವುಗಳನ್ನು ನಾವು ಈ ಹೊರಗೆ ಚಾಚಿಕೊಂಡಿರುವ ಬೋಲ್ಟ್ನಲ್ಲಿ ಕಾಣುತ್ತೇವೆ ಮತ್ತು ಇದು ಒಂದು ವೃತ್ತಾಕಾರದ ತೂತು ಆಗಿದೆ ಅಲ್ಲಿ ಒಂದು ನಡು ರೇಖೆ ಅಡ್ಡಗೆರೆ ಬಿಂದು ಅಡ್ಡಗೆರೆ ಬಿಂದು ಇವುಗಳಿಂದ ಆದ ರೇಖೆ ಇದೆ ಈ ರೀತಿಯಾಗಿ ಮುಂಬದಿಯ ಚಿತ್ರಣ ಕಾಣಿಸುತ್ತದೆ ನಾವು ಈಗ ಮೇಲ್ಬದಿಯ ಚಿತ್ರಣವನ್ನು ನೋಡೋಣ ನಾವು ಅದನ್ನು ಮೊದಲನೇ ಕ್ವಾಡ್ರನ್ಟ ಅಥವಾ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಎಂದುಕೊಳ್ಳೋಣ ಅದರಲ್ಲಿ ನಾವು ಮೇಲ್ಗಡೆಯಿಂದ ನೋಡುತ್ತಿದ್ದರೆ ಇದು ಮುಂಬದಿಯ ಚಿತ್ರಣದ ಕೆಳಗಡೆ ಹೋಗುತ್ತದೆ ಇದು ಮುಂಬದಿಯ ಚಿತ್ರಣ ಇದರ ಕೆಳಗಡೆ ನಾವು ಈ ಮೇಲ್ಬದಿಯ ಚಿತ್ರಣವನ್ನು ರಚಿಸಬೇಕು ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಏನೆಲ್ಲವನ್ನು ಕಾಣುತ್ತೇವೆ ಅಲ್ಲಿ ಒಂದು ಕಾಣದಿರುವ ಭಾಗವಿದೆ ಅದನ್ನು ಕಿತ್ತಳೆ ಬಣ್ಣದಿಂದ ತುಂಬಿಸಲಾಗಿದೆ ನಾವು ಇದು ಕಿತ್ತಳೆ ಬಣ್ಣದಿಂದ ತುಂಬಿದಂತಹ ಭಾಗ ಎಂದುಕೊಳ್ಳೋಣ ಮೇಲ್ಬದಿಯ ಚಿತ್ರಣದಿಂದ ನಾವು ಈ ಗೆರೆಯನ್ನು ಕಾಣುತ್ತೇವೆ ನಾವು ಈ ಗೆರೆಯನ್ನು ಕಾಣುತ್ತೇವೆ ಮತ್ತು ಇದನ್ನು ಕಾಣುತ್ತೇವೆ ಅದೇ ರೀತಿ ಇದು ಅಲ್ಲಿಯವರೆಗೆ ಹೋಗುತ್ತದೆ ಇದು ಅಲ್ಲಿಯವರೆಗೆ ಬರುತ್ತದೆ ಆ ಗೆರೆ ಮತ್ತು ಅಲ್ಲಿ ಒಂದು ಹಸಿರು ಬಣ್ಣದ ಸಣ್ಣ ಭಾಗ ಇದೆ ಈ ಗೆರೆ ಮತ್ತು ಇದು ಇದು ಇದನ್ನು ತಡೆಯುತ್ತದೆ ಏಕೆಂದರೆ ನಾವು ಈ ಹಸಿರು ಬಣ್ಣದ ಭಾಗವನ್ನು ಇಲ್ಲಿಂದ ಇಲ್ಲಿಯವರೆಗೆ ಕಾಣುತ್ತೇವೆ ಆ ಹಸಿರು ಭಾಗ ಅಲ್ಲಿಂದ ಅಲ್ಲಿಯವರೆಗೆ ಇದೆ ಮತ್ತೆ ನಾವು ಈ ಭಾಗವನ್ನು ಕಾಣುತ್ತೇವೆ ಮತ್ತು ಇವುಗಳನ್ನು ಈ ರೀತಿ ನಾವು ಕಾಣುತ್ತೇವೆ ಮತ್ತು ಈ ಸಂಪೂರ್ಣ ಭಾಗ ಇದು ಓರೆಯಾಗಿರುವುದರ ಪ್ರೊಜೆಕ್ಟ್ ಆಗಿರುವಂತಹ ರೂಪ ನಾವು ಇದನ್ನು ಅಲ್ಲಿಯವರೆಗೆ ಕಾಣುತ್ತೇವೆ ಮತ್ತು ಅಲ್ಲಿ ಇದರಿಂದ ಹೊರಗೆ ಚಾಚಿಕೊಂಡಿರುವಂತಹ ಭಾಗ ಇದೆ ನಾವು ಈ ರೀತಿಯದ್ದುನ್ನು ಚಿತ್ರಣ ಮಾಡುತ್ತಿದ್ದರೆ ಆ ಗೆರೆ ಆ ಚಾಚಿಕೊಂಡಿರುವ ಗೆರೆ ಅದನ್ನು ನಾವು ಇಲ್ಲಿ ಕಾಣುತ್ತೇವೆ ಮತ್ತು ಅರ್ಧವೃತ್ತಾಕೃತಿಯ ಭಾಗ ವೃತ್ತಾಕೃತಿಯ ಭಾಗ ನಾವು ಅದನ್ನು ಸಹಜವಾಗಿ ಕಾಣುತ್ತೇವೆ ಮತ್ತು ಈ ವೃತ್ತವನ್ನು ಈ ರೀತಿಯಾಗಿ ಕಾಣುತ್ತೇವೆ ಮತ್ತು ಈ ರಂಧ್ರ ಗಳನ್ನು ಸಹ ನಾವು ಆ ಪ್ರೊಜೆಕ್ಷನ್ನಲ್ಲಿ ಕಾಣುತ್ತೇವೆ ಪ್ಲಸ್ ಚಿಹ್ನೆಯ ಜೊತೆಗೆ ರಂಧ್ರಗಳು ಇರುವುದು ಅದರ ಕೇಂದ್ರವನ್ನು ಸೂಚಿಸುತ್ತದೆ ಮತ್ತೆ ಇದು ಕೂಡ ಪ್ಲಸ್ ಚಿಹ್ನೆಯನ್ನು ಹೊಂದಿದೆ ಈ ರೀತಿಯಾಗಿ ನಾವು ಇದನ್ನು ಕಾಣುತ್ತೇವೆ ಮತ್ತು ನೀವು ಜಾಗರೂಕರಾಗಿದ್ದರೆ ಇಲ್ಲಿಯ ಈ ನಡುಗೆರೆ ಮತ್ತುಈ ನಡುಗೆರೆ ಎರಡು ಕೂಡ ಹೊಂದಾಣಿಕೆ ಆಗಬೇಕು ಮತ್ತು ಈ ಅಡ್ಡಗೆರೆಗಳಿಂದಾದ ರೇಖೆಗಳು ಪೂರ್ಣವಾಗಿ ಅದನ್ನು ಮತ್ತು ಇದನ್ನು ಒಂದೇ ಕಡೆ ಬರುವಂತೆ ಮಾಡುತ್ತದೆ ಪೂರ್ಣವಾಗಿ ಎಲ್ಲಾ ಕಡೆ ಹೊಂದಾಣಿಕೆ ಆಗುವಂತೆ ಮಾಡುತ್ತದೆ ಮತ್ತು ಇಲ್ಲಿ ಈ ಸಂಪೂರ್ಣವಾದ ಭಾಗ ಏನಿದೆ ಅವು ಕೂಡ ಹೊಂದಾಣಿಕೆ ಆಗಬೇಕು ಮತ್ತು ಈ ಅಕ್ಷರೇಖೆ ಅಥವಾ ನಡುಗೆರೆ ಇದರೊಂದಿಗೆ ಹೊಂದಾಣಿಕೆ ಆಗಬೇಕು ಮತ್ತೆ ಈ ಪ್ಲಸ್ ಈ ರೀತಿಯಾಗಿ ಮೇಲ್ಬದಿಯ ಚಿತ್ರಣ ಕಾಣಿಸುತ್ತದೆ ನಮ್ಮ ಪಾರ್ಶ್ವದ ಚಿತ್ರಣದ ದಿಕ್ಕು ಇದು ಆಗಿದೆ ಇದು ಮೊದಲನೇ ಮೊದಲನೇ ಕ್ವಾಡ್ರನ್ಟ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಆಗಿದೆ ಆದ್ದರಿಂದ ಇದು ಬಲ ಪಾರ್ಶ್ವಕ್ಕೆ ಬರುತ್ತದೆ ಅಂದರೆ ಇಲ್ಲಿಗೆ ಬರಬೇಕು ಯಾವ ಗೆರೆಗಳನ್ನು ನೀವು ಬೆಳೆಸುತ್ತೀರಿ ಅದು ಈ ಗೆರೆಗಳ ಮಧ್ಯೆ ಇರಬೇಕು ನಾವು ಈ ಚಿತ್ರಣದಿಂದ ನೋಡುತ್ತಿದ್ದರೆ ಈ ಸಂಪೂರ್ಣ ಆಯತಾಕಾರ ಈ ಬ್ಯಾಂಡೆಡ್ ಗೆರೆ ಮತ್ತು ಇದು ಆಗಲೇ ಪ್ರೊಜೆಕ್ಟ್ ಆಗಿದೆ ಅಲ್ಲಿ ಒಂದು ವೃತ್ತ ಇದೆ ನಾವು ಅದನ್ನು ಈ ರೀತಿ ಕಾಣುತ್ತೇವೆ ಮತ್ತು ಈ ಸಂಪೂರ್ಣ ವೃತ್ತದ ಗೆರೆ ಅಲ್ಲಿಗೆ ಪ್ರೊಜೆಕ್ಟ್ ಆಗಿದೆ ಆದ್ದರಿಂದ ನಮಗೆ ಇದು ಒಂದು ಆಯತಾಕಾರದಂತೆ ಕಾಣಿಸುತ್ತದೆ ಮತ್ತು ಉಳಿದ ಅಡ್ಡಗೆರೆ ಬಿಂದುಗಳ ರೇಖೆ ವೃತ್ತಾಕಾರದ ಆಕೃತಿಗಳೊಂದಿಗೆ ಈ ರೀತಿ ಸೇರುತ್ತದೆ ಈ ರೀತಿಯಾಗಿ ನಮಗೆ ಇದು ಕಾಣಿಸುತ್ತದೆ ಯಾವಾಗ ನೀವು ಪ್ರೊಜೆಕ್ಷನ್ಗಳನ್ನು ತೋರಿಸುತ್ತಿರುತ್ತೀರಿ ಆಗ ನೀವು ಬಹಳ ಜಾಗೃತರಾಗಿರಬೇಕು ನೀವು ಯಾವುದೋ ಜಾಗದಲ್ಲಿ ಇವುಗಳನ್ನು ತೋರಿಸಬಾರದು ನೀವು ಮೂರು ಪೆಟ್ಟಿಗೆಯ ಆಕಾರಗಳನ್ನು ಮಾಡಿಕೊಳ್ಳಿ ಉದಾಹರಣೆಗೆ ಮೊದಲು ನಾವು ಮುಂಬದಿಯ ಚಿತ್ರಣವನ್ನು ರಚಿಸಬೇಕು ಅದರ ಕೆಳಗೆ ಸ್ವಲ್ಪ ಖಾಲಿ ಜಾಗ ಬಿಟ್ಟು ನಮಗೆ ತಿಳಿದಿರುವಂತೆ 4mm ನಿಂದ 25mm ನಷ್ಟು ಅಥವಾ ಅದರೊಳಗೆ ಜಾಗ ಬಿಟ್ಟು ಮೇಲ್ಬದಿಯ ಚಿತ್ರಣವನ್ನು ರಚಿಸಬೇಕು ಮುಂಬದಿಯ ಚಿತ್ರಣದಿಂದ ಮೇಲ್ಬದಿಯ ಚಿತ್ರಣ ಬೇರೆಯಾಗಿದೆ ಮತ್ತೆ ಹೀಗೆ ಇನ್ನೊಂದು ಇವುಗಳಿಗೆ ಲಂಬವಾದ ಪೆಟ್ಟಿಗೆಯಾಕೃತಿ ಇದೆ ಇದು ಇನ್ನೊಂದು ಭಾಗದಲ್ಲಿ ಬರುತ್ತದೆ ಅದು ಪಾರ್ಶ್ವದ ಚಿತ್ರಣಕ್ಕಾಗಿ ಮತ್ತು ಈ ಪ್ರೊಜೆಕ್ಷನ್ ಗೆರೆಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು ಅದೇ ರೀತಿ ಈ ಗೆರೆಗಳು ಈ ರೀತಿಯವನ್ನು ನಾವು ಕಾಣಬೇಕು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದಂತೆ ಯಾವಾಗ ನೀವು ಮೇಲಿನಿಂದ ನೋಡುತ್ತೀರಿ ಆ ಗೆರೆಗಳು ಅಡಗಿದಂತಹವು ಅಲ್ಲಿ ಯಾವುದೇ ದ್ರವ್ಯ ಇಲ್ಲ ಅದನ್ನು ಸಮತಲದಲ್ಲಿ ತೋರಿಸುವುದು ಒಂದು ಒಳ್ಳೆಯ ಹವ್ಯಾಸ